ಕಳೆದ ಉಪನ್ಯಾಸದಲ್ಲಿ ನಾವು ಹೊಂದಿದ್ದ ಪ್ರಾಥಮಿಕ ಪರಿಚಯದೊಂದಿಗೆ ಈ ಉಪನ್ಯಾಸಕ್ಕೆ ಸ್ವಾಗತ ಪ್ರಕೃತಿಯಲ್ಲಿ ಪರಿಚಯಾತ್ಮಕವಾದ ಇನ್ನೂ ಕೆಲವು ವಿಷಯಗಳನ್ನು ನಾವು ಚರ್ಚಿಸುತ್ತೇವೆ ಆದರೆ ನಾವು ಕಳೆದ ಬಾರಿ ಚರ್ಚಿಸಿದ್ದನ್ನು ನಾವು ನಿರ್ಮಿಸುತ್ತೇವೆ ಈ ಉಪನ್ಯಾಸದಲ್ಲಿ ನಿಖರವಾಗಿ ಸಾಫ್ಟ್ವೇರ್ ಪ್ರಾಜೆಕ್ಟ್ ಗಳು ಯಾವುವು ಸಾಫ್ಟ್ವೇರ್ ಪ್ರಾಜೆಕ್ಟ್ ಗಳ ಪ್ರಕಾರಗಳು ಯಾವುವು ಎಂದು ನಾವು ಚರ್ಚಿಸುತ್ತೇವೆ ನಾವು ಎರಡು ಪ್ರಮುಖ ರೀತಿಯ ಸಾಫ್ಟ್ವೇರ್ ಪ್ರಾಜೆಕ್ಟ್ ಗಳನ್ನು ಗುರುತಿಸುತ್ತೇವೆ ಒಂದು ಉತ್ಪನ್ನ ಅಭಿವೃದ್ಧಿ ಮತ್ತು ಇನ್ನೊಂದು ಸೇವಾ ಪ್ರಾಜೆಕ್ಟ್ ಗಳು ಪ್ರಾಜೆಕ್ಟ್ ಮ್ಯಾನೇಜರ್ ನ ಪ್ರಮುಖ ಚಟುವಟಿಕೆಗಳು ಯಾವುವು ಮತ್ತು ನಂತರ ನಾವು ಸಾಂಪ್ರದಾಯಿಕ ಮತ್ತು ಆಧುನಿಕ ಪ್ರಾಜೆಕ್ಟ್ ಗಳ ಬಗ್ಗೆ ಚರ್ಚಿಸೊಣ ಮೊದಲಿಗೆ ಪ್ರಾಜೆಕ್ಟ್ ಎಂದರೇನು ಎಂದು ನೋಡೋಣ ನಾವು ಅದನ್ನು ನಿಘಂಟಿನಲ್ಲಿ ನೋಡಿದರೆ ವಿಭಿನ್ನ ನಿಘಂಟುಗಳಲ್ಲಿ ಹಲವು ವ್ಯಾಖ್ಯಾನಗಳಿವೆ ಎಂದು ನಾವು ಕಾಣುತ್ತೇವೆ ಉದಾಹರಣೆಗೆ ಯೋಜಿತ ಜವಾಬ್ದಾರಿಯನ್ನು ಹುಡುಕಿ ಒಂದು ದೊಡ್ಡ ಕಾರ್ಯ ಉದಾಹರಣೆಗೆ ಲೋಕೋಪಯೋಗಿ ಯೋಜನೆ ಮತ್ತು ಹೀಗೆ ಆದರೆ ನೀವು ಈ ವಿಭಿನ್ನ ರೀತಿಯ ನಿಘಂಟಿನ ವ್ಯಾಖ್ಯಾನಗಳನ್ನು ನೋಡಿದರೆ ಪ್ರಮುಖವಾದ ಅಂಶವೆಂದರೆ ಅದು ಯೋಜಿತ ಕೆಲಸ ಮತ್ತು ಅದು ದೊಡ್ಡ ಕೆಲಸ ಪ್ರಾಜೆಕ್ಟ್ ನ ಎರಡು ಪ್ರಮುಖ ಗುಣಲಕ್ಷಣಗಳಿವೆ ಮೊದಲನೆಯದು ಅದು ಯೋಜಿತ ಚಟುವಟಿಕೆಯಾಗಿದೆ ಎರಡನೆಯದು ಅದು ನೋನ್ ಟ್ರಿವಿಅಲ್ ಇದು ದೊಡ್ಡ ಕೆಲಸ ಆಗಿರುತ್ತದೆ ನಂತರ ಹೆಚ್ಚು ತಾಂತ್ರಿಕವಾಗಿ ಪ್ರಾಜೆಕ್ಟ್ ಎಂದರೇನು ಎಂದು ನೋಡೋಣ ಪಿಎಂ ಬಿ ಓಕೆ ನಲ್ಲಿ ವ್ಯಾಖ್ಯಾನಿಸಲಾದ ಯೋಜನೆ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಬುಕ್ ಆಫ್ ನಾಲೆಡ್ಜ್ ಐದನೇ ಆವೃತ್ತಿ ಅನನ್ಯ ಉತ್ಪನ್ನ ಸೇವೆ ಅಥವಾ ಫಲಿತಾಂಶವನ್ನು ರಚಿಸಲು ಕೈಗೊಂಡ ತಾತ್ಕಾಲಿಕ ಪ್ರಯತ್ನ ಎಂದು ಪ್ರಾಜೆಕ್ಟ್ ಅನ್ನು ವ್ಯಾಖ್ಯಾನಿಸಲಾಗಿದೆ ಇದು ಒಂದು ವಿಶಿಷ್ಟವಾದ ಉತ್ಪನ್ನ ಸೇವೆ ಅಥವಾ ಫಲಿತಾಂಶವನ್ನು ರಚಿಸಲು ಪ್ರಯತ್ನಿಸಲ್ಪಟ್ಟಿದೆ ಆದರೆ ನಂತರ ಇದು ಒಂದು ಯೋಜಿತ ಚಟುವಟಿಕೆಯಾಗಿದೆ ಮತ್ತು ಇದು ಒಂದು ದೊಡ್ಡ ಚಟುವಟಿಕೆಯಾಗಿದೆ ಪ್ರಾಜೆಕ್ಟ್ ಬಜೆಟ್ ನೊಳಗೆ ನಿರ್ದಿಷ್ಟ ಗುರಿಗಳನ್ನು ಪೂರೈಸುವ ಸಲುವಾಗಿ ನಿಗದಿತ ಅವಧಿಯಲ್ಲಿ ಕೈಗೊಳ್ಳುವ ಚಟುವಟಿಕೆಗಳ ಒಂದು ಗುಂಪು ಎಂದು ನಾವು ಹೇಳಬಹುದು ಆದ್ದರಿಂದ ಯೋಜಿತ ಚಟುವಟಿಕೆ ಮತ್ತು ದೊಡ್ಡ ಚಟುವಟಿಕೆಯ ಜೊತೆಗೆ ಇನ್ನೂ ಕೆಲವು ವಿಷಯಗಳನ್ನು ಹೊಂದಿದೇ ಸಮಯದ ಅವಧಿಯು ಇದೆ ಎಂದು ನಾವು ಅದರ ಮೂಲಕ ನಾವು ಕೆಲಸವನ್ನು ಪೂರ್ಣಗೊಳಿಸಬೇಕಾಗಿದೆ ಮತ್ತು ಅದಕ್ಕೆ ಸಂಬಂಧಿಸಿದ ಬಜೆಟ್ ಸಹ ಇದೆ ಈಗ ಯೋಜಿತ ಯೋಜನೆ ಹೆಚ್ಚು ನಿಖರವಾದ ವ್ಯಾಖ್ಯಾನವನ್ನು ಹೊಂದಿದೇ ಇದು ದೊಡ್ಡ ಚಟುವಟಿಕೆಯಾಗಿದೆ ಎಲ್ಲಾ ಸಾಫ್ಟ್ವೇರ್ ಪ್ರಾಜೆಕ್ಟ್ ಗಳು ಸರಿ ಇದನ್ನು ನಿಗದಿತ ಅವಧಿಯಲ್ಲಿ ಮತ್ತು ಬಜೆಟ್ ನೊಳಗೆ ಮಾಡಬೇಕಾಗಿದೆ ಸಾಫ್ಟ್ವೇರ್ ಏಕೆ ಎಲ್ಲಾ ಪ್ರಾಜೆಕ್ಟ್ ಗಳು ಅವು ಈ ಕೆಳಗಿನ ಗುಣಲಕ್ಷಣಗಳನ್ನು ಪ್ರದರ್ಶಿಸುತ್ತವೆ ಪ್ರಾಜೆಕ್ಟ್ ಅನ್ನು ಸೀಮಿತ ಅವಧಿಯಲ್ಲಿ ಪೂರ್ಣಗೊಳಿಸಬೇಕಾಗಿದೆ ಉದಾಹರಣೆಗೆ ನಾವು ಶಾಪಿಂಗ್ ಮಾಲ್ ನಲ್ಲಿ ಮಾರಾಟವು ಹಲವಾರು ವರ್ಷಗಳಿಂದ ಸಂಭವಿಸುತ್ತಿದೆ ಎಂದು ಹೇಳೋಣ ಕೌಂಟರ್ ನಲ್ಲಿ ಪ್ರತಿದಿನ ಮಾರಾಟ ಮಾಡುವ ಮಾರಾಟ ಜನರಿದ್ದಾರೆ ಅದು ಪ್ರಾಜೆಕ್ಟ್ ಆಗಬಹುದೇ ಇಲ್ಲ ಏಕೆಂದರೆ ಅದು ನಡೆಯುತ್ತಿದೆ ಅದು ಪೂರ್ಣಗೊಳ್ಳುವ ಅವಧಿಯನ್ನು ನಾವು ಸಂಯೋಜಿಸಲು ಸಾಧ್ಯವಿಲ್ಲ ಆದ್ದರಿಂದ ಎಲ್ಲಾ ಪ್ರಾಜೆಕ್ಟ್ ಗಳು ಸೀಮಿತ ಅವಧಿ ದೊಡ್ಡ ಪ್ರಾಜೆಕ್ಟ್ ಗಳು ಕ್ಷುಲ್ಲಕವಲ್ಲದ ಪುನರಾವರ್ತಿತವಲ್ಲದವು ಮತ್ತು ಇವುಗಳಿಗೆ ಸಂಪನ್ಮೂಲಗಳು ಬೇಕಾಗುತ್ತವೆ ಪ್ರತಿಯೊಂದು ಪ್ರಾಜೆಕ್ಟ್ ಬಹು ಕಾರ್ಯಗಳನ್ನು ಒಳಗೊಂಡಿರುತ್ತದೆ ಕೆಲವು ಕಾರ್ಯಗಳು ಪೂರ್ಣಗೊಳ್ಳುವವರೆಗೆ ಇತರ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ ಎಂದು ಕಾರ್ಯಗಳ ನಡುವಿನ ಆದ್ಯತೆಯ ಸಂಬಂಧವನ್ನು ಸಹ ನಾವು ವ್ಯಾಖ್ಯಾನಿಸಬಹುದು ಕಾರ್ಯಗಳನ್ನು ಪೂರ್ಣಗೊಳಿಸಲು ನಾವು ವ್ಯಾಖ್ಯಾನಿಸಬಹುದಾದ ಸಮಯವಿದೆ ನಾವು ಈ ಕೋರ್ಸ್ನಲ್ಲಿ ಮುಂದುವರಿಯುತ್ತಿದ್ದಂತೆ ಅನೇಕ ಸಾಫ್ಟ್ವೇರ್ ಪ್ರಾಜೆಕ್ಟ್ ಗಳ ಉದಾಹರಣೆಗಳನ್ನು ನೋಡುತ್ತೇವೆ ನಂತರ ಕೆಲವು ನೋನ್ ಸಾಫ್ಟ್ವೇರ್ ಪ್ರಾಜೆಕ್ಟ್ ಗಳ ಉದಾಹರಣೆಗಳನ್ನು ನೋಡೋಣ ಒಂದು ಮದುವೆ ಇದು ಒಂದು ಪ್ರಾಜೆಕ್ಟ್ ಆಗಿದೆ ನೀವು ಯೋಜಿಸಬೇಕಾಗಿದೆ ಇದು ದೊಡ್ಡ ಚಟುವಟಿಕೆಯಾಗಿದೆ ಅನೇಕ ಉಪ ಕಾರ್ಯಗಳು ಇವೆ ಅದಕ್ಕೆ ಸಂಬಂಧಿಸಿದ ಬಜೆಟ್ ಇದೆ ಅದು ಪೂರ್ಣಗೊಳ್ಳುವ ಅವಧಿ ಇದೆ Tech ಪದವಿ ಒಂದು ಯೋಜನೆಯಾಗಿದೆ ನೀವು ಬಿಟೆಕ್ B Tech ಪದವಿಯನ್ನು ಪೂರ್ಣಗೊಳಿಸುವ ಅವಧಿ ಇದೆ ಅದಕ್ಕೆ ಸಂಬಂಧಿಸಿದ ಬಜೆಟ್ ಇದೆ ನೀವು ಪದವಿಯನ್ನು ಹೇಗೆ ಪೂರ್ಣಗೊಳಿಸುತ್ತೀರಿ ಎಂದು ನೀವು ಯೋಜಿಸಬೇಕಾಗಿದೆ ಮನೆ ನಿರ್ಮಾಣವು ಒಂದು ಪ್ರಾಜೆಕ್ಟ್ ರಾಜಕೀಯ ಚುನಾವಣಾ ಪ್ರಚಾರ ಹೌದು ಅದು ಕೂಡ ಒಂದು ಪ್ರಾಜೆಕ್ಟ್ ಆಗಿದೆ ಏಕೆಂದರೆ ಚುನಾವಣಾ ಪ್ರಚಾರ ಕೊನೆಗೊಳ್ಳುವ ಅವಧಿ ಇದೆ ನೀವು ಚಟುವಟಿಕೆಗಳನ್ನು ಯೋಜಿಸಬೇಕಾಗಿದೆ ಚುನಾವಣಾ ಪ್ರಚಾರದಲ್ಲಿ ಅನೇಕ ಚಟುವಟಿಕೆಗಳಿವೆ ಮತ್ತು ಇದು ಸಂಕೀರ್ಣ ಚಟುವಟಿಕೆಯಾಗಿದೆ ಆದರೆ ಕಾರ್ಯ ಯಾವುದು ಎಂಬುದರ ಬಗ್ಗೆ ಸ್ಪಷ್ಟತೆ ನೀಡೋಣ ಆದ್ದರಿಂದ ಕಾರ್ಯವು ಹೆಚ್ಚು ಸರಳವಾಗಿದೆ ಎಂದು ನಾವು ಇಲ್ಲಿಯವರೆಗೆ ಹೇಳಿದ್ದೇವೆ ಆಗಾಗ್ಗೆ ಪುನರಾವರ್ತಿತ ಮತ್ತು ಸರಳ ಕಾರ್ಯಕ್ಕಾಗಿ ಯಾವುದೇ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಗತ್ಯವಿಲ್ಲ ಯೋಜನೆಗೆ ವ್ಯತಿರಿಕ್ತವಾದ ಕಾರ್ಯವೆಂದರೆ ಕ್ಷುಲ್ಲಕಕ್ಕಿಂತ ನೇರವಾದ ಗುರಿಯನ್ನು ಸಾಧಿಸಲು ಉದ್ದೇಶಿಸಿರುವ ಒಂದು ಸಣ್ಣ ಕೆಲಸ ಅಗತ್ಯವಿರುವ ಪ್ರಯತ್ನವು ಕೆಲವೇ ವ್ಯಕ್ತಿಯಾ ಗಂಟೆಗಳು ಒಂದು ಅಥವಾ ಇಬ್ಬರ ಜನರನ್ನು ಒಳಗೊಂಡಿರುತ್ತದೆ ಕೆಲಸವು ಕೆಲವು ಪ್ರಾಜೆಕ್ಟ್ ನ ಭಾಗವಾಗಿರಬಹುದು ಇಲ್ಲದಿರ ಬಹುದು ಮತ್ತು ಒಂದು ವಿಷಯವೆಂದರೆ ಕೆಲಸವು ಸಾಮಾನ್ಯವಾಗಿ ನೀವು ಈಗಾಗಲೇ ಮಾಡಿದ ಇತರ ಕೆಲವು ಕೆಲಸದ ಪುನರಾವರ್ತನೆಯಾಗಿದೆ ಒಂದು ಕಾರ್ಯದ ಕೆಲವು ಉದಾಹರಣೆಗಳನ್ನು ನೀಡೋಣ ಉಪನ್ಯಾಸ ತರಗತಿಗೆ ಹಾಜರಾಗುವುದು ಮಾರುಕಟ್ಟೆಯಿಂದ ಚಾಕೊಲೇಟ್ ಖರೀದಿಸುವುದು ಆನ್ಲೈನ್ ಬುಕಿಂಗ್ ನಲ್ಲಿ ರೈಲ್ವೆ ಟಿಕೆಟ್ ಕಾಯ್ದಿರಿಸುವುದು ಇವು ನೇರ ಕಾರ್ಯಗಳು ಮತ್ತು ನೀವು ಇದನ್ನು ಈಗಾಗಲೇ ಹಲವು ಬಾರಿ ಮಾಡಿರಬಹುದು ನೀವು ಅನೇಕ ಬಾರಿ ಉಪನ್ಯಾಸಕ್ಕೆ ಹಾಜರಾಗಿದ್ದೀರಿ ಅನೇಕ ಬಾರಿ ಮಾರುಕಟ್ಟೆಯಿಂದ ಚಾಕೊಲೇಟ್ ಖರೀದಿಸಿದ್ದೀರಿ ನೀವು ಅದನ್ನು ಮತ್ತೆ ಪುನರಾವರ್ತಿಸಲು ಬಯಸುತ್ತೀರಿ ನೀವು ಈಗಾಗಲೇ ರೈಲ್ವೆ ಟಿಕೆಟ್ ಅನ್ನು ಹಲವು ಬಾರಿ ಬುಕ್ ಮಾಡಿರಬಹುದು ಇವು ಸ್ವಲ್ಪಮಟ್ಟಿಗೆ ಸರಳವಾಗಿವೆ ಒಂದು ಅಥವಾ ಇಬ್ಬರು ವ್ಯಕ್ತಿಗಳು ಕೆಲವೇ ಗಂಟೆಗಳಲ್ಲಿ ಇದನ್ನು ಮಾಡಬಹುದು ಇದನ್ನು ಸಾಧಿಸಲು ದೊಡ್ಡ ತಂಡದ ಅಗತ್ಯವಿಲ್ಲ ಮತ್ತು ಸಾಮಾನ್ಯವಾಗಿ ಏನನ್ನಾದರೂ ಪುನರಾವರ್ತಿಸಲಾಗಿದೆ ಇದಕ್ಕೆ ವಿರುದ್ಧವಾಗಿ ಮತ್ತೊಂದೆಡೆ ಹೆಚ್ಚು ದೊಡ್ಡದಾಗಿರುವ ಮತ್ತು ಇದು ಹಿಂದೆ ಸಾಧಿಸಿದ ಕಾರ್ಯದ ಪುನರಾವರ್ತನೆಯಲ್ಲದಿರುವ ಪ್ರಾಜೆಕ್ಟ್ ಆಗಿರಬಹುದು ಈಗ ಕಾರ್ಯ ಯೋಜನೆ ಮತ್ತು ಪರಿಶೋಧನೆಯ ನಡುವಿನ ವ್ಯತ್ಯಾಸವೇನು ಎಂಬುದರ ಕುರಿತು ನಮಗೆ ಸ್ಪಷ್ಟತೆ ಇದೆ ಎಂದು ನಾನು ಭಾವಿಸುತ್ತೇನೆ ಮತ್ತು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ ಗಳಿಗೆ ಮುಖ್ಯವಾಗಿದೆ ಯಾವುದೇ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಗೆ ಅಗತ್ಯವಿರುವ ಕಾರ್ಯಗಳು ತುಂಬಾ ಕ್ಷುಲ್ಲಕ ನೇರವಾಗಿರುತ್ತವೆ ಮತ್ತು ಪರಿಶೋಧನೆಯು ತುಂಬಾ ಸವಾಲಿನದ್ದಾಗಿದೆ ಮತ್ತು ಅಲ್ಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ತಂತ್ರಗಳು ನಿಜವಾಗಿಯೂ ಸೂಕ್ತವಲ್ಲ ಈಗ ಪ್ರಾಜೆಕ್ಟ್ ಮಧ್ಯಸ್ಥಗಾರರ ಬಗ್ಗೆ ಒಂದು ಪ್ರಮುಖ ಪರಿಕಲ್ಪನೆಯನ್ನು ಮತ್ತೊಮ್ಮೆ ನೋಡೋಣ ಪ್ರಾಜೆಕ್ಟ್ ಮಧ್ಯಸ್ಥಗಾರರು ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ಪ್ರಾಜೆಕ್ಟ್ ಅಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಮತ್ತು ಪ್ರಾಜೆಕ್ಟ್ ನ ಕಾರ್ಯಗತಗೊಳಿಸುವಿಕೆ ಅಥವಾ ಪ್ರಾಜೆಕ್ಟ್ ಪೂರ್ಣಗೊಂಡ ಪರಿಣಾಮವಾಗಿ ಅವರ ಹಿತಾಸಕ್ತಿಗಳು ಪೊಸಿಟಿವ್ ಅಥವಾ ನೆಗಟಿವ್ ಪರಿಣಾಮ ಬೀರಬಹುದು ಅವರು ಪ್ರಾಜೆಕ್ಟ್ ಮತ್ತು ಅದರ ಫಲಿತಾಂಶಗಳ ಮೇಲೆ ಪ್ರಭಾವ ಬೀರಬಹುದು ನಾವು ಇಲ್ಲಿ ಹೇಳುತ್ತಿರುವ ಮುಖ್ಯ ವಿಷಯವೆಂದರೆ ಮಧ್ಯಸ್ಥಗಾರರೇ ಪ್ರಾಜೆಕ್ಟ್ ವ್ಯವಸ್ಥಾಪಕರು ಯಾರು ನಿರ್ವಹಿಸುತ್ತಿದ್ದಾರೆ ಪ್ರಾಜೆಕ್ಟ್ ಅನ್ನು ಬಳಸುವ ಗ್ರಾಹಕರು ಅಭಿವೃದ್ಧಿಪಡಿಸಿದ ಸಾಫ್ಟ್ವೇರ್ ಅನ್ನು ಬಳಸುತ್ತಾರೆ ಪ್ರಾಜೆಕ್ಟ್ ಅನ್ನು ಅಭಿವೃದ್ಧಿಪಡಿಸಲು ಪ್ರತಿದಿನ ಕೆಲಸ ಮಾಡುತ್ತಿರುವ ತಂಡದ ಸದಸ್ಯರು ಪ್ರಾಜೆಕ್ಟ್ ಗೆ ಹಣಕಾಸು ಒದಗಿಸುವ ಪ್ರಾಯೋಜಕರು ಇವರು ಪ್ರಮುಖ ಪಾಲುದಾರರಾಗಿರುತ್ತಾರೆ ಇತರ ಮಧ್ಯಸ್ಥಗಾರರು ಇರಬಹುದು ಉದಾಹರಣೆಗೆ ನಾವು ಮಾರಾಟಗಾರ ಎಂದು ಹೇಳೋಣ ಮಾರಾಟಗಾರ ಕೆಲವು ಔಟ್ಸೌರ್ಸ್ಡ್ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಬಹುದು ಪ್ರಾಜೆಕ್ಟ್ ನ ಆ ಭಾಗಕ್ಕೆ ಅವನು ಮಧ್ಯಸ್ಥಗಾರನಾಗಿರುತ್ತಾನೆ ಕಾರಣ ಅವರ ಕಾಳಜಿ ಮತ್ತು ಯೋಜನೆಯ ಬಗ್ಗೆ ಹೊಂದಿರುವ ಆಸಕ್ತಿ ಪ್ರಾಜೆಕ್ಟ್ ನ ಯಶಸ್ಸು ಅಥವಾ ವೈಫಲ್ಯದ ಪರಿಣಾಮವಾಗಿ ಅವನು ಪರಿಣಾಮ ಬೀರುತ್ತಾನೆ ನಂತರ ನಾವು ಮಧ್ಯಸ್ಥಗಾರರನ್ನು ಸ್ಥೂಲವಾಗಿ ಎರಡು ವರ್ಗಗಳಾಗಿ ವರ್ಗೀಕರಿಸಬಹುದು ಒಂದು ಆಂತರಿಕ ಪ್ರಾಜೆಕ್ಟ್ ಮಧ್ಯಸ್ಥಗಾರರು ಇವು ಸಾಫ್ಟ್ವೇರ್ ಅಭಿವೃದ್ಧಿಪಡಿಸುವ ಸಂಸ್ಥೆಗೆ ಆಂತರಿಕವಾಗಿವೆ ಇಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಪ್ರಾಜೆಕ್ಟ್ ತಂಡ ಮತ್ತು ಟಾಪ್ ಮ್ಯಾನೇಜ್ಮೆಂಟ್ ಆಂತರಿಕ ಪಾಲುದಾರರಾಗಿರುತ್ತಾರೆ ಗ್ರಾಹಕರು ಬಾಹ್ಯ ಪ್ರಾಜೆಕ್ಟ್ ನ ಮಧ್ಯಸ್ಥಗಾರರು ಗ್ರಾಹಕರು ಬಾಹ್ಯವಾಗಿದ್ದರೆ ಕೆಲವೊಮ್ಮೆ ಗ್ರಾಹಕರು ಅಭಿವೃದ್ಧಿ ತಂಡದಲ್ಲಿರಬಹುದು ಬೇರೆ ಇಲಾಖೆ ಅಥವಾ ಗ್ರಾಹಕರು ಒಂದೇ ವಿಭಾಗವಾಗಿರಬಹುದು ಅದು ತನ್ನ ಸ್ವಂತ ಬಳಕೆಗಾಗಿ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸುವರು ಆದರೆ ಸಾಮಾನ್ಯವಾಗಿ ಗ್ರಾಹಕರು ಬಾಹ್ಯ ಮತ್ತು ಮಾರಾಟಗಾರರು ಇತ್ಯಾದಿ ಆದ್ದರಿಂದ ಇವು ಬಾಹ್ಯ ಪ್ರಾಜೆಕ್ಟ್ ನ ಮಧ್ಯಸ್ಥಗಾರರಾಗಿದ್ದಾರೆ ಈ ಉಪನ್ಯಾಸದಲ್ಲಿ ನಾವು ಪ್ರಾಜೆಕ್ಟ್ ಸ್ಕೋಪ್ ಎಂಬ ಇತರ ಪ್ರಮುಖ ಪರಿಕಲ್ಪನೆಯನ್ನು ಚರ್ಚಿಸಲಿದ್ದೇವೆ ಪ್ರಾಜೆಕ್ಟ್ ಸ್ಕೋಪ್ ಮೂಲಭೂತವಾಗಿ ಅರ್ಥವೇನೆಂದರೆ ಪ್ರಾಜೆಕ್ಟ್ ನಲ್ಲಿ ಏನು ಸಾಧಿಸಲಾಗುವುದು ಪ್ರಾಜೆಕ್ಟ್ ಅನ್ನು ಸಾಧಿಸಲು ಏನು ಮಾಡಬೇಕು ಪ್ರಾಜೆಕ್ಟ್ ಅನ್ನು ಪೂರ್ಣಗೊಳಿಸಲು ಮತ್ತು ಫಲಿತಾಂಶಗಳನ್ನು ತಲುಪಿಸಲು ಆದ್ದರಿಂದ ಪ್ರಾಜೆಕ್ಟ್ ನಲ್ಲಿ ನಾವು ಏನು ಮಾಡಲು ಬಯಸುತ್ತೇವೆ ಅದನ್ನು ಹೇಗೆ ಮಾಡಲಾಗುತ್ತದೆ ಮತ್ತು ತಲುಪಿಸಬಹುದಾದದು ಏನು ಆದ್ದರಿಂದ ಇವು ಪ್ರಾಜೆಕ್ಟ್ ಸ್ಕೋಪ್ ನಾವು ಅದನ್ನು ಪಟ್ಟಿಯ ರೂಪದಲ್ಲಿ ಬರೆದರೆ ಇದು ನಿರ್ದಿಷ್ಟ ಗುರಿಗಳ ಪಟ್ಟಿಯಾಗಿದ್ದು ಅದನ್ನು ಮಾಡಬೇಕಾಗಿದೆ ವಿತರಣೆಗಳು ಯಾವುವು ಪ್ರಾಜೆಕ್ಟ್ ಅನ್ನು ಪೂರ್ಣಗೊಳಿಸಲು ಯಾವ ಕಾರ್ಯಗಳನ್ನು ಕೈಗೊಳ್ಳಬೇಕು ಡೆಡ್ ಲೈನ್ ಗಳು ಯಾವುವು ಮತ್ತು ವೆಚ್ಚ ಏನು ಆದ್ದರಿಂದ ಇದು ಪ್ರಾಜೆಕ್ಟ್ ಸ್ಕೋಪ್ ಪ್ರಾಜೆಕ್ಟ್ ಅನ್ನು ಪ್ರಾರಂಭಿಸುವ ಮೊದಲು ಪ್ರಾಜೆಕ್ಟ್ ಮ್ಯಾನೇಜರ್ ಪ್ರಾಜೆಕ್ಟ್ ಸ್ಕೋಪ್ ಬಗ್ಗೆ ಸ್ಪಷ್ಟವಾಗಿರಬೇಕು ಪ್ರಾಜೆಕ್ಟ್ ನ ಗುರಿ ವಿತರಣೆಗಳು ಪ್ರಾಜೆಕ್ಟ್ ಅನ್ನು ಪೂರ್ಣಗೊಳಿಸಲು ಮಾಡಬೇಕಾದ ಕಾರ್ಯಗಳು ಡೆಡ್ ಲೈನ್ ಗಳು ಮತ್ತು ವೆಚ್ಚಗಳು ಆಗಿವೆ ಪ್ರಾಜೆಕ್ಟ್ ಸ್ಕೋಪ್ ಅನ್ನು ಸರಿಯಾಗಿ ವ್ಯಾಖ್ಯಾನಿಸದ ಹೊರತು ಮತ್ತು ಪ್ರಾಜೆಕ್ಟ್ ಸ್ಕೋಪ್ ನ ಬಗ್ಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಗೆ ಸ್ಪಷ್ಟತೆ ಇಲ್ಲದಿದ್ದರೆ ಪ್ರಾಜೆಕ್ಟ್ ಸಾಮಾನ್ಯವಾಗಿ ವಿಫಲಗೊಳ್ಳುತ್ತದೆ ಪ್ರಾಜೆಕ್ಟ್ ವೈಫಲ್ಯಕ್ಕೆ ಕಾರಣವಾಗುವ ಹಲವು ಅಂಶಗಳಿವೆ ಅವುಗಳಲ್ಲಿ ಕೆಲವನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ ಪ್ರಾಜೆಕ್ಟ್ ವಿಫಲಗೊಳ್ಳಲು ಎರಡು ಪ್ರಮುಖ ಕಾರಣಗಳೆಂದರೆ ಅಭಿವೃದ್ಧಿ ತಂಡವು ಗ್ರಾಹಕರ ಅವಶ್ಯಕತೆಗಳನ್ನು ಅರ್ಥಮಾಡಿಕೊಳ್ಳುವುದಿಲ್ಲ ಅವಶ್ಯಕತೆಯ ವಿವರಣೆಯನ್ನು ಸರಿಯಾಗಿ ಮಾಡಲಾಗಿಲ್ಲ ಎರಡನೆಯ ಕಾರಣವೆಂದರೆ ಪ್ರಾಜೆಕ್ಟ್ ಸ್ಕೋಪ್ ಸರಿಯಾಗಿ ವ್ಯಾಖ್ಯಾನಿಸಲಾಗಿಲ್ಲ ಅಂದರೆ ಏನು ಮಾಡಬೇಕು ಕಾರ್ಯಗಳು ಯಾವುವು ಬಜೆಟ್ ಯಾವುದು ಡೆಡ್ ಲೈನ್ ಏನು ಮತ್ತು ಹೀಗೆ ಬದಲಾವಣೆಗಳನ್ನು ಸರಿಯಾಗಿ ನಿರ್ವಹಿಸಲಾಗುವುದಿಲ್ಲ ಯಾವುದೇ ಸಣ್ಣ ಬದಲಾವಣೆಗಳು ಏಕೆಂದರೆ ಅಭಿವೃದ್ಧಿ ನಡೆಯುವಾಗ ಆಗಾಗ್ಗೆ ಬದಲಾವಣೆಗಳು ಸಂಭವಿಸುತ್ತವೆ ಬದಲಾವಣೆಗಳನ್ನು ಸರಿಯಾಗಿ ನಿರ್ವಹಿಸಲಾಗುವುದಿಲ್ಲ ಆಯ್ಕೆಮಾಡಿದ ತಂತ್ರಜ್ಞಾನ ಬದಲಾಗುತ್ತದೆ ನೀವು ಅದನ್ನು ಊಹಿಸಿಕೊಂಡು ವೈರ್ಡ್ ಕಮ್ಯುನಿಕೇಷನ್ ಅಭಿವೃದ್ಧಿಪಡಿಸಿರಬಹುದು ವೈರ್ಡ್ ಕಮ್ಯುನಿಕೇಷನ್ ಆದರೆ ತಂತ್ರಜ್ಞಾನ ಬದಲಾಗಿದೆ ಮತ್ತು ನೀವು ವೈರ್ಲೆಸ್ ಅನ್ನು ಬಳಸಬೇಕಾಗುತ್ತದೆ ಇದು ಸಾಫ್ಟ್ವೇರ್ ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಒಳಗೊಂಡಿರಬಹುದು ವ್ಯವಹಾರಕ್ಕೆ ಬದಲಾವಣೆಯ ಅಗತ್ಯವಿದೆ ಕೆಲವು ವ್ಯವಹಾರ ಅಗತ್ಯಗಳಿಗಾಗಿ ಸಾಫ್ಟ್ವೇರ್ ಹೊಂದಲು ಬಯಸಿದ ಗ್ರಾಹಕ ವ್ಯವಹಾರದ ಅಗತ್ಯತೆಗಳು ಬದಲಾಗಿವೆ ಎಂದು ಇದ್ದಕ್ಕಿದ್ದಂತೆ ಕಂಡುಕೊಳ್ಳುತ್ತಾನೆ ಮುಂಚಿನ ಉದಾಹರಣೆಗೆ ಅಂಗಡಿಗೆ ಭೇಟಿ ನೀಡುವ ಗ್ರಾಹಕರನ್ನು ನಿರ್ವಹಿಸಿ ಎಂದು ಹೇಳಲು ಸಾಫ್ಟ್ವೇರ್ ಬಯಸಿದೆ ಆದರೆ ಇದ್ದಕ್ಕಿದ್ದಂತೆ ಇದು ಆನ್ಲೈನ್ ಅಂಗಡಿಯ ಭಾಗವಾಯಿತು ಅಲ್ಲಿ ಗ್ರಾಹಕರು ಕಂಪನಿ ಗೆ ಭೇಟಿ ನೀಡುವುದಿಲ್ಲ ವ್ಯವಹಾರವು ಇನ್ನು ಮುಂದೆ ಆ ಸಂದರ್ಭದಲ್ಲಿ ಸಾಫ್ಟ್ವೇರ್ ಅಗತ್ಯವಿಲ್ಲ ಆದ್ದರಿಂದ ಅರ್ಧದಷ್ಟು ಗ್ರಾಹಕರು ಹೇಳಬಹುದು ನಾವು ನಿಮ್ಮನ್ನು ಅಭಿವೃದ್ಧಿಪಡಿಸಲು ಕೇಳಿದ್ದನ್ನು ನೋಡಿ ನಮ್ಮ ವ್ಯವಹಾರ ಅಗತ್ಯಗಳು ಬದಲಾಗಿವೆ ನಮಗೆ ಆ ಸಾಫ್ಟ್ವೇರ್ ಅಗತ್ಯವಿಲ್ಲ ಅವಾಸ್ತವಿಕ ಡೆಡ್ ಲೈನ್ ಡೆಡ್ ಲೈನ್ ಬಹಳ ಆಕ್ರಮಣಕಾರಿಯಾಗಿ ಹೊಂದಿಸಿದಾಗ ಅಭಿವರ್ಧಕರು ವಿನ್ಯಾಸ ಅವಶ್ಯಕತೆಗಳು ಪರೀಕ್ಷೆ ಮತ್ತು ಮುಂತಾದವುಗಳಲ್ಲಿ ರಾಜಿ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ ಮತ್ತು ಪ್ರಾಜೆಕ್ಟ್ ವಿಫಲಗೊಳ್ಳುತ್ತದೆ ಅನನುಭವಿ ಅಭಿವೃದ್ಧಿ ತಂಡ ಕಳಪೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇತ್ಯಾದಿ ಇವುಗಳು ವೈಫಲ್ಯಕ್ಕೆ ಕೆಲವು ಕಾರಣಗಳಾಗಿವೆ ಆದರೆ ನಂತರ ಪ್ರಾಜೆಕ್ಟ್ ಸ್ಕೋಪ್ ಹೇಗೆ ವ್ಯಾಖ್ಯಾನಿಸಲಾಗಿದೆ ಪ್ರಾಜೆಕ್ಟ್ ಸ್ಕೋಪ್ ವ್ಯಾಖ್ಯಾನಿಸಲು ಪ್ರಾಜೆಕ್ಟ್ ಮ್ಯಾನೇಜರ್ ಏನು ಮಾಡುತ್ತಾರೆ ಬ್ಯಾರಿ ಬೋಹ್ಮ್ ಅವರ W5HH ತತ್ವವನ್ನು ನೀಡಿದರು ಅದು 5 Ws ಮತ್ತು 2 H ಆಗಿದೆ 5 Ws ಪ್ರಾಜೆಕ್ಟ್ ಮ್ಯಾನೇಜರ್ ಸಾಫ್ಟ್ವೇರ್ ಅನ್ನು ಏಕೆ ನಿರ್ಮಿಸಲಾಗುತ್ತಿದೆ ಎಂಬುದರ ಬಗ್ಗೆ ಸ್ಪಷ್ಟವಾಗಿರಬೇಕು ಅದರ ಬಳಕೆ ಏನು ಏನು ಮಾಡಲಾಗುವುದು ಅದನ್ನೇ ಕೈಗೊಳ್ಳಬೇಕಾದ ಚಟುವಟಿಕೆಗಳು ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಾಗುತ್ತದೆ ಇದನ್ನು ಮಾಡಬೇಕಾದಾಗ ಡೆಡ್ ಲೈನ್ ಏನು ಕಾರ್ಯಕ್ಕೆ ಯಾರು ಜವಾಬ್ದಾರರು ಆದ್ದರಿಂದ ಯಾರು ಏನು ಚಟುವಟಿಕೆಗಳನ್ನು ಮಾಡಬೇಕಾಗಿದೆ ಯಾವ ಭಾಗಗಳನ್ನು ಆಂತರಿಕವಾಗಿ ಅಭಿವೃದ್ಧಿಪಡಿಸಲಾಗುತ್ತದೆ ಯಾವ ಭಾಗಗಳನ್ನು ಮಾರಾಟಗಾರರಿಂದ ಮತ್ತು ಹೀಗೆ ಅವರು ಸಾಂಸ್ಥಿಕವಾಗಿ ಎಲ್ಲಿದ್ದಾರೆ ಅದು ಯಾರು ಅಭಿವರ್ಧಕರು ಯಾರು ಅವರು ಯಾವ ಕಚೇರಿಗಳಲ್ಲಿರುತ್ತಾರೆ ಪ್ರಪಂಚದಾದ್ಯಂತ ಮಾರಾಟಗಾರ ಎಲ್ಲಿರುತ್ತಾರೆ ಅವುಗಳನ್ನು ಸರಿಯಾಗಿ ಗುರುತಿಸಲಾಗಿದೆಯೇ ತಾಂತ್ರಿಕವಾಗಿ ಮತ್ತು ವ್ಯವಸ್ಥಾಪಕವಾಗಿ ಕೆಲಸವನ್ನು ಹೇಗೆ ಮಾಡಲಾಗುತ್ತದೆ ಪ್ರತಿಯೊಂದು ಸಂಪನ್ಮೂಲ ಎಷ್ಟು ಬೇಕು ಆದ್ದರಿಂದ ಅದು ವೆಚ್ಚವನ್ನು ವ್ಯಾಖ್ಯಾನಿಸುತ್ತದೆ ಸಂಪನ್ಮೂಲವು ಮ್ಯಾನ್ ಪವರ್ ವೆಚ್ಚವಾಗಬಹುದು ಅದು ಕಂಪ್ಯೂಟಷನ್ ಹಾರ್ಡ್ವೇರ್ ವೆಚ್ಚ ಮತ್ತು ಮುಂತಾದವುಗಳಾಗಿರಬಹುದು ಪ್ರಾಜೆಕ್ಟ್ ಮ್ಯಾನೇಜರ್ ಗೆ ಪ್ರಾಜೆಕ್ಟ್ ಸ್ಕೋಪ್ ಅನ್ನು ಸರಿಯಾಗಿ ವ್ಯಾಖ್ಯಾನಿಸಲು ಡಬ್ಲ್ಯೂ 5 ಹೆಚ್ ಹೆಚ್ ತತ್ವವು ಬಹಳ ಮುಖ್ಯವಾಗಿದೆ ಈಗ ಮತ್ತೊಂದು ಪ್ರಾಥಮಿಕ ಪರಿಕಲ್ಪನೆಯನ್ನು ನೋಡೋಣ ಸಾಫ್ಟ್ವೇರ್ ಪ್ರಾಜೆಕ್ಟ್ ಗಳ ಪ್ರಕಾರ ಇಲ್ಲಿಯವರೆಗೆ ಪ್ರಾಜೆಕ್ಟ್ ಗಳು ಯಾವುವು ಸಾಫ್ಟ್ವೇರ್ ಪ್ರಾಜೆಕ್ಟ್ ಗಳು ಇತರ ಪ್ರಾಜೆಕ್ಟ್ ಗಳಿಗಿಂತ ಹೇಗೆ ಭಿನ್ನವಾಗಿವೆ ಇತರ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಗೆ ಹೋಲಿಸಿದರೆ ಸಾಫ್ಟ್ವೇರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಏಕೆ ಕಷ್ಟ ಈಗ ಸಾಫ್ಟ್ವೇರ್ ಪ್ರಾಜೆಕ್ಟ್ ಗಳ ಪ್ರಕಾರಗಳು ಯಾವುವು ಎಂದು ನೋಡೋಣ ಮೂಲತಃ ಎರಡು ರೀತಿಯ ಸಾಫ್ಟ್ವೇರ್ ಪ್ರಾಜೆಕ್ಟ್ ಗಳಿವೆ ಒಂದನ್ನು ಉತ್ಪನ್ನಗಳೆಂದು ಕರೆಯಲಾಗುತ್ತದೆ ಇದನ್ನು ಜೆನೆರಿಕ್ ಸಾಫ್ಟ್ವೇರ್ ಎಂದೂ ಕರೆಯಲಾಗುತ್ತದೆ ಮತ್ತು ಎರಡನೆಯದು ಸೇವೆಗಳು ಅಥವಾ ಕಸ್ಟಮ್ ಸಾಫ್ಟ್ವೇರ್ ಉತ್ಪನ್ನಗಳು ನೀವು ಸ್ವಯಂ ಖರೀದಿಸಬಹುದು ನೀವು ಅದನ್ನು ಮಾರುಕಟ್ಟೆಗೆ ಹೋಗಬಹುದು ಅಥವಾ ನೀವು ಆನ್ಲೈನ್ ನಲ್ಲಿ ಆದೇಶಿಸಬಹುದು ಮತ್ತು ಅದನ್ನು ಪಡೆಯಬಹುದು ಇವು ಜೆನೆರಿಕ್ ಉದಾಹರಣೆಗೆ ವರ್ಡ್ ಪ್ರೊಸೆಸಿಂಗ್ ಸಾಫ್ಟ್ವೇರ್ ಆಂಟಿವೈರಸ್ ಸಾಫ್ಟ್ವೇರ್ ಅಥವಾ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಹೀಗೆ ಇವುಗಳು ಈಗಾಗಲೇ ಅಭಿವೃದ್ಧಿಪಡಿಸಿದ ಉತ್ಪನ್ನಗಳಾಗಿವೆ ಅವುಗಳನ್ನು ಅನೇಕ ಅಪ್ಲಿಕೇಶನ್ ಗಳಿಗೆ ಬಳಸಲಾಗುತ್ತದೆ ಅನೇಕ ಬಳಕೆದಾರರು ಹೋಗಿ ಅವುಗಳನ್ನು ಖರೀದಿಸಬಹುದಾದ ಮತ್ತೊಂದೆಡೆ ಸೇವೆಗಳು ಕಸ್ಟಮ್ ಸಾಫ್ಟ್ವೇರ್ ಆಗಿದ್ದು ಅದನ್ನು ಅಭಿವೃದ್ಧಿಪಡಿಸಬೇಕಾಗಿದೆ ನೀವು ಗುರುತಿಸಿದ ನಂತರ ನೀವು ಮಾರುಕಟ್ಟೆಗೆ ಹೋಗಿ ಅದನ್ನು ನೇರವಾಗಿ ಪಡೆಯಲು ಸಾಧ್ಯವಿಲ್ಲ ಉದಾಹರಣೆಗೆ ಒಂದು ವ್ಯಾಪಾರ ಮನೆ ದಾಸ್ತಾನು ನಿರ್ವಹಿಸಲು ಸಾಫ್ಟ್ವೇರ್ ಹೊಂದಲು ಬಯಸುತ್ತದೆ ಇದಕ್ಕಾಗಿ ನೀವು ಸಾಫ್ಟ್ವೇರ್ ಅನ್ನು ಆನ್ಲೈನ್ ನಲ್ಲಿ ಪಡೆಯಲು ಮತ್ತು ಸ್ಥಾಪಿಸಲು ಸಾಧ್ಯವಿಲ್ಲ ನಿರ್ವಹಿಸಬೇಕಾದ ವಸ್ತುಗಳು ಯಾವುವು ಯಾವುದು ಉಗ್ರಾಣ ಮತ್ತು ಮುಂತಾದವುಗಳನ್ನು ಗುರುತಿಸುವ ಅಗತ್ಯವಿದೆ ಆದ್ದರಿಂದ ಇವುಗಳನ್ನು ನಿರ್ದಿಷ್ಟವಾಗಿ ಆ ಗ್ರಾಹಕರಿಗಾಗಿ ಅಭಿವೃದ್ಧಿಪಡಿಸಬೇಕು ಮತ್ತು ಇವುಗಳು ಸೇವೆಗಳು ಅಥವಾ ಕಸ್ಟಮ್ ಸಾಫ್ಟ್ವೇರ್ ಗಳಾಗಿವೆ ಒಟ್ಟು ವ್ಯವಹಾರವು ಸರಿಸುಮಾರು 4 ಟ್ರಿಲಿಯನ್ ಡಾಲರ್ ಎಂದು ನಾವು ನೋಡಿದ್ದೇವೆ ಮತ್ತು ಇದೀಗ ಒಟ್ಟು ಸಾಫ್ಟ್ವೇರ್ ವ್ಯವಹಾರವು ಉತ್ಪನ್ನಗಳಲ್ಲಿ ಅರ್ಧದಷ್ಟು ಮತ್ತು ಅರ್ಧದಷ್ಟು ಸರ್ವಿಸಸ್ ಗಳಲ್ಲಿದೆ ಆದರೆ ನಂತರ ಸರ್ವಿಸಸ್ ಗಳ ವಿಭಾಗವು ವೇಗವಾಗಿ ಬೆಳೆಯುತ್ತಿದೆ ಸರ್ವಿಸಸ್ ಗಳ ಪ್ರಕಾರದ ಪ್ರಾಜೆಕ್ಟ್ ಗಳು ಹೆಚ್ಚು ಆಗಾಗ್ಗೆ ಆಗುತ್ತಿವೆ ಉತ್ಪನ್ನ ಅಭಿವೃದ್ಧಿ ಕಡಿಮೆ ಆಗುತ್ತಿದೆ ಸರ್ವಿಸ್ ಪ್ರಾಜೆಕ್ಟ್ ಗಳು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವುದಕ್ಕೆ ಮತ್ತು ಉತ್ಪನ್ನ ಪ್ರಕಾರದ ಪ್ರಾಜೆಕ್ಟ್ ಗಳು ಕಡಿಮೆಯಾಗಲು ಕಾರಣವೇನು ಅದಕ್ಕೆ ಕಾರಣವನ್ನು ನಾವು ಗುರುತಿಸೋಣ ಆದರೆ ಅದಕ್ಕೂ ಮೊದಲು ಜೆನೆರಿಕ್ ಸಾಫ್ಟ್ವೇರ್ ಅಥವಾ ಉತ್ಪನ್ನಗಳು ಅವುಗಳನ್ನು ಪ್ಯಾಕೇಜ್ ಸಾಫ್ಟ್ವೇರ್ ಎಂದು ಕರೆಯುತ್ತವೆ ಇವುಗಳು ಖರೀದಿಗೆ ಮೊದಲೇ ಬರೆಯಲ್ಪಟ್ಟಿವೆ ನೀವು ಅವುಗಳನ್ನು ಆನ್ಲೈನ್ ನಲ್ಲಿ ಖರೀದಿಸಬಹುದು ಅಥವಾ ಅಂಗಡಿಯಿಂದ ಪಡೆಯಬಹುದು ಅಲ್ಲಿಗೆ ನಡೆದು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಪ್ಯಾಕೇಜ್ ಪಡೆಯಬಹುದು ಆದರೆ ಸರ್ವಿಸ್ ಕಸ್ಟಮ್ ಸಾಫ್ಟ್ವೇರ್ ಆಗಿದೆ ಇದು ಬಳಕೆದಾರರ ಕೋರಿಕೆಯ ಮೇರೆಗೆ ಅಭಿವೃದ್ಧಿಪಡಿಸಿದ ಸಾಫ್ಟ್ವೇರ್ ಆಗಿದೆ ಆದರೆ ಸರ್ವಿಸ್ ಸಹ ಆಗಿರಬಹುದು ಇದು ಕಸ್ಟಮ್ ಸಾಫ್ಟ್ವೇರ್ ಆಗಿದ್ದು ಡೆವಲಪರ್ ಮತ್ತೊಂದು ಸಾಫ್ಟ್ವೇರ್ನಿಂದ ಅದನ್ನು ಹೊಂದಿಸುತ್ತದೆ ಆದ್ದರಿಂದ ನೀವು ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಅನ್ನು ಬಯಸಿದ್ದೀರಿ ಮತ್ತು ಡೆವಲಪರ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಅನ್ನು ಬೇರೆ ವ್ಯವಹಾರಕ್ಕಾಗಿ ಹೊಂದಿಸುವರು ಮತ್ತು ಸಣ್ಣ ಬದಲಾವಣೆಗಳನ್ನು ಮಾಡಬೇಕಾಗಿತ್ತು ಮತ್ತು ನಂತರ ಅದನ್ನು ನಿಮಗೆ ನೀಡುತ್ತಾರೆ ಆದ್ದರಿಂದ ಇದು ಮತ್ತೊಂದು ರೀತಿಯ ಪ್ರಾಜೆಕ್ಟ್ ಆಗಿದೆ ಆದ್ದರಿಂದ ಇಲ್ಲಿ ವಿಶಾಲವಾಗಿ ಮೂರು ಮುಖ್ಯ ಪ್ರಕಾರದ ಪ್ರಾಜೆಕ್ಟ್ ಗಳು ಎರಡು ಪ್ರಾಜೆಕ್ಟ್ ಗಳಿವೆ ಒಂದು ಪ್ರಾಡಕ್ಟ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಗಳು ಮತ್ತು ಸರ್ವಿಸಸ್ ಪ್ರಾಜೆಕ್ಟ್ಸ್ ಮತ್ತು ಸರ್ವಿಸ್ ಪ್ರಾಜೆಕ್ಟ್ ನಲ್ಲಿ ಕಸ್ಟಮ್ ಸಾಫ್ಟ್ವೇರ್ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಗ್ರಾಹಕರಿಗಾಗಿ ಅಭಿವೃದ್ಧಿಪಡಿಸಲಾಗಿದೆ ಅಥವಾ ಅದು ಕಸ್ಟಮ್ ಸಾಫ್ಟ್ವೇರ್ ಆಗಿದೆ ನಂತರ ನೀವು ಅಸ್ತಿತ್ವದಲ್ಲಿರುವ ಸಾಫ್ಟ್ವೇರ್ ಅನ್ನು ತಕ್ಕಂತೆ ಮಾಡುತ್ತೀರಿ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅನ್ನು ಮತ್ತಷ್ಟು ಎರಡು ವಿಧಗಳಾಗಿ ವಿಂಗಡಿಸಬಹುದು ಒಂದು ಹಾರಿಜಾಂಟಲ್ ಮಾರುಕಟ್ಟೆ ಇದು ಹಾರಿಜಾಂಟಲ್ ಮಾರುಕಟ್ಟೆಯ ಉತ್ಪನ್ನವಾಗಿದ್ದು ಅಲ್ಲಿ ಸಾಫ್ಟ್ವೇರ್ ಅನ್ನು ಅನೇಕ ರೀತಿಯ ಗ್ರಾಹಕರಲ್ಲಿ ಬಳಸಲಾಗುತ್ತದೆ ಉದಾಹರಣೆಗೆ ವರ್ಡ್ ಪ್ರೊಸೆಸಿಂಗ್ ಸಾಫ್ಟ್ವೇರ್ ಅದು ಹಾರಿಜಾಂಟಲ್ ಅದು ಹಾರಿಜಾಂಟಲ್ ಮಾರುಕಟ್ಟೆಗೆ ಆದರೆ ವರ್ಟಿಕಲ್ ಮಾರುಕಟ್ಟೆ ಎಂದರೆ ಅದು ಒಂದು ನಿರ್ದಿಷ್ಟ ಉದ್ಯಮಕ್ಕೆ ಉದ್ದೇಶಿಸಲಾಗಿದೆ ಉದಾಹರಣೆಗೆ ಬ್ಯಾಂಕಿಂಗ್ ಸಾಫ್ಟ್ವೇರ್ ಬ್ಯಾಂಕಿಂಗ್ ಗೆ ಮಾತ್ರ ಬ್ಯಾಂಕು ಗಳು ಗ್ರಾಹಕರಾಗಿರುತ್ತವೆ ಮತ್ತು ಅದು ವರ್ಟಿಕಲ್ ಮಾರುಕಟ್ಟೆಯಾಗಿದೆ ಅಥವಾ ನೀವು ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಲು ಬಯಸುತ್ತೀರಿ ಎಂದು ಹೇಳೋಣ ಅದನ್ನು ಮೊಬೈಲ್ ಗ್ರಾಹಕರು ಬಿಲ್ಲಿಂಗ್ ಗೆ ಬಳಸಲಾಗುವುದು ಎಂದು ಹೇಳೋಣ ಆದ್ದರಿಂದ ಅದು ಮೊಬೈಲ್ ಫೋನ್ ಮಾರಾಟಗಾರರಿಗೆ ಮತ್ತು ಅದು ವರ್ಟಿಕಲ್ ಮಾರುಕಟ್ಟೆಯಾಗಿದೆ ಪ್ರಾಡಕ್ಟ್ ಮತ್ತು ಸರ್ವಿಸ್ ಗಳಲ್ಲಿ ಎರಡು ರೀತಿಯ ಸಾಫ್ಟ್ವೇರ್ ಇವೆ ಎಂದು ನಾವು ನೋಡಿದ್ದೇವೆ ಆದರೆ ನೀವು ಸಾಫ್ಟ್ವೇರ್ ಅನ್ನು ಮಾಹಿತಿ ವ್ಯವಸ್ಥೆಗಳಾಗಿ ವರ್ಗೀಕರಿಸಬಹುದು ಇದು ಡೇಟಾ ವನ್ನು ಸಂಗ್ರಹಿಸುತ್ತದೆ ಸಂಗ್ರಹಿಸಿದ ಡೇಟಾ ವನ್ನು ಪ್ರಕ್ರಿಯೆಗೊಳಿಸುತ್ತದೆ ಡೇಟಾ ಮತ್ತು ಅಂಕಿಅಂಶಗಳನ್ನು ಪ್ರಸ್ತುತಪಡಿಸುತ್ತದೆ ಇದು ಸಾಮಾನ್ಯವಾಗಿ ಮ್ಯಾನೇಜ್ಮೆಂಟ್ ಇನ್ಫಾರ್ಮಶನ್ ಸಿಸ್ಟಮ್ ಸ್ಟಾಕ್ ಕಂಟ್ರೋಲ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ರೋಗಿಗಳ ನಿರ್ವಹಣೆ ಇತ್ಯಾದಿ ಇದು ವೆಬ್ ಆಧಾರಿತ ಅಥವಾ ಸ್ವತಂತ್ರ ಸಾಫ್ಟ್ವೇರ್ ಆಗಿರಬಹುದು ಮತ್ತು ಎಂಬೆಡೆಡ್ ಸಾಫ್ಟ್ವೇರ್ ಇರಬಹುದು ಅಲ್ಲಿ ಅವರು ಹಾರ್ಡ್ವೇರ್ ಅನ್ನು ನಿಯಂತ್ರಿಸುತ್ತಾರೆ ಉದಾಹರಣೆಗೆ ಆಟೋಮೊಬೈಲ್ ಕಂಟ್ರೋಲ್ ಸಾಫ್ಟ್ವೇರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಕಂಟ್ರೋಲ್ ಸಾಫ್ಟ್ವೇರ್ ರೋಬೋಟ್ ಗಳು ಆಟಿಕೆಗಳು ಟಿವಿ ರಿಮೋಟ್ ಇತ್ಯಾದಿ ಆದ್ದರಿಂದ ಇದು ನಾವು ನೋಡಿದ ಮತ್ತೊಂದು ವರ್ಗೀಕರಣವಾಗಿದೆ ಅದು ಪ್ರಾಡಕ್ಟ್ ಡೆವಲಪ್ಮೆಂಟ್ ಮತ್ತು ಸರ್ವಿಸಸ್ ಗಳ ಪ್ರಕಾರದ ನಡುವೆ ಇರುತ್ತದೆ ಆದರೆ ಅವುಗಳನ್ನು ವರ್ಗೀಕರಿಸುವ ಇನ್ನೊಂದು ವಿಧಾನವೆಂದರೆ ಇನ್ಫಾರ್ಮಶನ್ ಸಿಸ್ಟಮ್ ಪ್ರಾಜೆಕ್ಟ್ ಗಳು ಅಥವಾ ಎಂಬೆಡೆಡ್ ಸಾಫ್ಟ್ವೇರ್ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಗಳು ಈ ಮೂಲ ಪರಿಕಲ್ಪನೆಗಳೊಂದಿಗೆ ನಾವು ಈ ಉಪನ್ಯಾಸದ ಅಂತ್ಯಕ್ಕೆ ಬಂದಿದ್ದೇವೆ ಮುಂದಿನ ಗಂಟೆಯಲ್ಲಿ ನಾವು ಈಗಾಗಲೇ ಚರ್ಚಿಸಿದ್ದನ್ನು ಆಧರಿಸಿ ಇನ್ನೂ ಕೆಲವು ಮೂಲಭೂತ ಪರಿಕಲ್ಪನೆಗಳು ಇರಲಿವೆ ನಾವು ಈ ಹಂತದಲ್ಲಿ ನಿಲ್ಲಿಸಿ ಮುಂದಿನ ಉಪನ್ಯಾಸದಲ್ಲಿ ಮುಂದುವರಿಯುತ್ತೇವೆ ಧನ್ಯವಾದಗಳು